ಚಾರ್ಜ್ ವಿತರಣೆಯ ಶಕ್ತಿ I ಚಾರ್ಜ್ ಗಳು ಅಥವಾ ಚಾರ್ಜ್ ವಿತರಣೆಗಳು ವಿದ್ಯುತ್ ಕ್ಷೇತ್ರ ಮತ್ತು ಪೊಟೆನ್ಶಿಯಲ್ ಗೆ ಹೇಗೆ ಕಾರಣವಾಗುತ್ತವೆ ಮತ್ತು ಅವುಗಳನ್ನು ಹೇಗೆ ಲೆಕ್ಕ ಹಾಕಬೇಕು ಎಂಬುದನ್ನು ನಾವು ನೋಡಿದ್ದೇವೆ ಈಗ 2 ಅಥವಾ 3 ಉಪನ್ಯಾಸಗಳಿಗಾಗಿ ವ್ಯವಸ್ಥೆ ಗೆ ಶಕ್ತಿಯು ಏನಾಗುತ್ತದೆ ನಾವು ಒಂದು ಗುಂಪಿನ ಚಾರ್ಜ್ ಅನ್ನು ಒಟ್ಟುಗೂಡಿಸಿದಾಗ ಅಥವಾ ಚಾರ್ಜ್ ವಿತರಣೆಯನ್ನು ಜೋಡಿಸಿದಾಗ ಎಂಬುದರ ಕುರಿತು ಗಮನ ಹರಿಸಲಿದ್ದೇವೆ ಆದ್ದರಿಂದ ನಾವು ಕೆಲಸ ಮಾಡಲು ಹೊರಟಿರುವುದು ಎಲೆಕ್ಟ್ರೋಸ್ಟಾಟಿಕ್ಸ್ ನಲ್ಲಿನ ಶಕ್ತಿ ಮತ್ತು ಕೆಲಸ ಸರಳವಾದ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ನನಗೆ ಪಾಯಿಂಟ್ ಚಾರ್ಜ್ Q 1 ಇದ್ದರೆ ನಾವು ಹೇಳೋಣ ಮತ್ತು ನಾನು ಇನ್ನೊಂದು ಪಾಯಿಂಟ್ ಚಾರ್ಜ್ Q 2 ಅನ್ನು ದೂರಕ್ಕೆ ತರುತ್ತೇನೆ ಅದರಿಂದ r 1 2 ಎಂದು ಹೇಳೋಣ ನಂತರ ಪೊಟೆನ್ಶಿಯಲ್ ನ ವ್ಯಾಖ್ಯಾನದಿಂದ ಹಾಗೆ ಮಾಡುವ ಕೆಲಸವು Q 1 ಬಾರಿ Q 2 ಅನ್ನು ಚಾರ್ಜ್ ಮಾಡುವುದರಿಂದ r 1 2 ನಲ್ಲಿನ ಪೊಟೆನ್ಶಿಯಲ್ ಗೆ ಸಮನಾಗಿರುತ್ತದೆ ಮತ್ತು ಇದು 1 ಓವರ್ 4 ಪೈ ಎಪ್ಸಿಲಾನ್ 0 Q 1 Q 2 ಓವರ್ r 1 2 ಗೆ ಸಮಾನವಾಗಿರುತ್ತದೆ ಇದು Q 1 ಮತ್ತು Q 2 ನಲ್ಲಿನ ಸಮ್ಮಿತಿಯಾಗಿದೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನಾನು Q 2 ರಿಂದ ದೂರ r 1 2 ಗಿಂತ ಹೆಚ್ಚು ಚಾರ್ಜ್ Q 1 ಅನ್ನು ತರುವ ಪದವಾಗಿ ಅಥವಾ Q 2 ರಿಂದ R 1 2 ದೂರದಲ್ಲಿ Q 2 ನ ಪೊಟೆನ್ಶಿಯಲ್ ಯಲ್ಲಿ Q 1 ಅನ್ನು ತರುವ ಕೆಲಸವಾಗಿ ನಾನು ಈ ರೀತಿಯ ಕೆಲಸವನ್ನು ಹೊಂದಬಹುದು ನಾವು ಈಗ ಆಸಕ್ತಿವಹಿಸುತ್ತಿರುವುದು ನಾನು ಅನೇಕ ಅನೇಕ ಚಾರ್ಜ್ಗಳನ್ನು ಒಟ್ಟುಗೂಡಿಸಿದಾಗ ಏನಾಗುತ್ತದೆ ಮತ್ತು ಅಂತಿಮವಾಗಿ ನಾವು ಚಾರ್ಜ್ ವಿತರಣೆಗೆ ಹೋಗುತ್ತೇವೆ ಆದ್ದರಿಂದ ಇದನ್ನು ಚಾರ್ಜ್ ಡೆನ್ಸಿಟಿ ರೋ ಮೂಲಕ ವಿವರಿಸಲಾಗಿದೆ ಈಗ ಮೊದಲು ಈ ಕೆಲಸದ ಮಹತ್ವ ಏನು ಮತ್ತು ಇದು ಯಾವ ರೀತಿಯ ಶಕ್ತಿ ಒಳ್ಳೆಯದು ಇದು ಚಾರ್ಜ್ ಗಳ ಸ್ಥಾನದಿಂದಾಗಿ ಶಕ್ತಿಯಾಗಿರುವುದರಿಂದ ಇದು ಪೊಟೆನ್ಶಿಯಲ್ ಶಕ್ತಿಯಾಗಿದೆ ಮತ್ತು ಈ ಮಹತ್ವವೆಂದರೆ ಈ ಚಾರ್ಜ್ ಗಳಲ್ಲಿ ನಾವು ಅಸೆಂಬ್ಲಿ ಯಲ್ಲಿ ಮಾಡಿದ ಕೆಲಸದ ಪ್ರಮಾಣ ಆದ್ದರಿಂದ ನಾನು Q 1 ಮತ್ತು Q 2 ಅನ್ನು ತಾವಾಗಿಯೇ ಬಿಟ್ಟರೆ ಅವುಗಳು ಒಂದೇ ರೀತಿಯ ಆರೋಪಗಳಾಗಿದ್ದರೆ ಅವು ಪರಸ್ಪರ ಹಿಮ್ಮೆಟ್ಟಿಸುತ್ತವೆ ಮತ್ತು ಆದ್ದರಿಂದ ಅದು ನುಗ್ಗಲು ಪ್ರಾರಂಭಿಸುತ್ತದೆ ಅಂತಿಮವಾಗಿ ಅನಂತ ದೂರವನ್ನು ತಲುಪುವುದರಿಂದ ಇದು v 2 ಮತ್ತು v 1 ರೊಂದಿಗೆ ಅನಂತವಾಗಿದೆ ಎಂದು ಹೇಳೋಣ ಆದ್ದರಿಂದ ಅವರ ಶಕ್ತಿಯು ಮೊದಲ ಚಾರ್ಜ್ ನ ದ್ರವ್ಯರಾಶಿ m 1 ಮತ್ತು ಎರಡನೇ ಚಾರ್ಜ್ ನ ದ್ರವ್ಯರಾಶಿ m 2 ಎಂದು ಹೇಳೋಣ ನಂತರ ಒಟ್ಟು ಚಲನ ಶಕ್ತಿ m 1 v 1 ಸ್ಕ್ವೇರ್ ಪ್ಲಸ್ 1 ಅರ್ಧ m 2 v 2 ಸ್ಕ್ವೇರ್ ಚಾರ್ಜ್ ವಿತರಣೆಯಲ್ಲಿದೆ ಎಂದು ನಾವು ಹೇಳಿದ ಈ ಆರಂಭಿಕ ಶಕ್ತಿಗೆ ಸಮಾನವಾಗಿರುತ್ತದೆ ಮತ್ತು ಆದ್ದರಿಂದ ಇದು 1 ಓವರ್ 4 ಪೈ ಎಪ್ಸಿಲಾನ್ 0 Q 1 Q 2 ಓವರ್ r 1 2 ಗೆ ಸಮಾನವಾಗಿರುತ್ತದೆ ನಾವು ಯಾವ ರೀತಿಯ ಶಕ್ತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ Q 1 ಮೈಕ್ರೊ ಕೂಲಂಬ್ ನ ಕ್ರಮದಲ್ಲಿದೆ ಎಂದು ಹೇಳೋಣ Q 2 ಮೈಕ್ರೊ ಕೂಲಂಬ್ ನ ಕ್ರಮವಾಗಿದೆ ನಂತರ ನಾವು ಮಾತನಾಡುತ್ತಿರುವ ಈ ಪೊಟೆನ್ಶಿಯಲ್ ಶಕ್ತಿಯು 10 ಪವರ್ ಮೈನಸ್ 12 9 ಬಾರಿ 10 ಪವರ್ 9 ರಿಂದ ಭಾಗಿಸಿದಾಗ ಅವುಗಳ ನಡುವೆ 1 ಸೆಂಟಿಮೀಟರ್ ಎಂದು ಹೇಳಲಾಗುತ್ತದೆ ಆದ್ದರಿಂದ ಇದು 10 ಪವರ್ ಮೈನಸ್ 2 1 2 ರ ಕ್ರಮ ಇದು ನಾವು ಮಾತನಾಡುತ್ತಿರುವ ಒಂದು ರೀತಿಯ ಶಕ್ತಿಯಾಗಿದೆ ಇದು ಮೈಕ್ರೊ ಕೂಲಂಬ್ r ಆಗಿದ್ದರೆ ಶಕ್ತಿಯು 1 ಸೆಂಟಿಮೀಟರ್ ದೂರದಲ್ಲಿದ್ದರೆ 1 ಜೌಲ್ನ ಕ್ರಮದಲ್ಲಿರುತ್ತದೆ ಏನು ಊಹಿಸಿ ಅವು 1 ಕೂಲಂಬ್ ಆಗಿದ್ದರೆ ಅದು 10 ಪವರ್ 9 ಕ್ಕೆ ಏರುತ್ತದೆ 1 ಕೂಲಂಬ್ ಬಹಳಷ್ಟು ಮತ್ತು ಸಾಕಷ್ಟು ಚಾರ್ಜ್ ಗಳು ಎಂದು ನಾವು ಈಗಾಗಲೇ ನೋಡಬಹುದು ಮುಂದೆ ಅನೇಕ ಚಾರ್ಜ್ ಗಳು Q 1 Q 2 Q 3 ಮತ್ತು ಹೀಗೆ ಇದ್ದಾಗ ಏನಾಗುತ್ತದೆ ನಾವು ಅವುಗಳನ್ನು ಒಂದೊಂದಾಗಿ ಜೋಡಿಸೋಣ ಆದ್ದರಿಂದ ನಾನು ಚಾರ್ಜ್ Q 1 ಅನ್ನು q 2 ಅನ್ನು r 1 2 ದೂರಕ್ಕೆ ತರುತ್ತೇನೆ ಮತ್ತು ನಾನು ಮಾಡುತ್ತಿದ್ದೇನೆ ಆದ್ದರಿಂದ ನಾನು 1 ಓವರ್ 4 ಪೈ ಎಪ್ಸಿಲಾನ್ 0 Q 1 Q 2 ಓವರ್ r 1 2 ಅನ್ನು ಮಾಡಿದ್ದೇನೆ ಚಾರ್ಜ್ Q 3 ಈ r ದೂರವನ್ನು ಚಾರ್ಜ್ Q 1 ರಿಂದ r 1 3 ಮತ್ತು ಚಾರ್ಜ್ Q 2 ರಿಂದ r 2 3 ಅನ್ನು ಹೇಳೋಣ ಈ ಚಾರ್ಜ್ ಅನ್ನು ತರುವಲ್ಲಿ ನಾನು ಮತ್ತು Q 2 ರ ಬಲದಿಂದ ಮತ್ತು Q 1 ಒದಗಿಸಿದ ಬಲವಂತದ ವಿರುದ್ಧ ಕೆಲಸ ಮಾಡುತ್ತಿದ್ದೇನೆ ಆದ್ದರಿಂದ ಈ ಎರಡು ಚಾರ್ಜ್ ಗಳಿಂದಾಗಿ ಶಕ್ತಿಯು ಪೊಟೆನ್ಶಿಯಲ್ ಶಕ್ತಿಯ ಮೊತ್ತವಾಗಿರುತ್ತದೆ ಆದ್ದರಿಂದ ನಾನು ಹೆಚ್ಚುವರಿ ಪದಗಳನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 Q 1 ಚಾರ್ಜ್ ಮಾಡುವುದರಿಂದ Q 3 ನ ಪೊಟೆನ್ಶಿಯಲ್ ಶಕ್ತಿ ಮತ್ತು ಇದೆಲ್ಲವೂ ಸೂಪರ್ ಪೊಸಿಷನ್ ತತ್ವವನ್ನು ಬಳಸುತ್ತಿರುವುದನ್ನು ಗಮನಿಸಿ ನಾವು ಅದನ್ನು ಸೇರಿಸುತ್ತಿದ್ದೇವೆ ಆದ್ದರಿಂದ ಇದು Q 1 Q 3 ಓವರ್ r 1 3 ಪ್ಲಸ್ 1 ಓವರ್ 4 ಪೈ ಎಪ್ಸಿಲಾನ್ 0 Q 2 Q 3 ಓವರ್ r 2 3 ಆಗಿರುತ್ತದೆ ಮುಂದೆ ನಾವು ಚಾರ್ಜ್ Q 4 ಅನ್ನು ತರೋಣ ಇದು ಈಗ ಈ ಮೂರು ಚಾರ್ಜ್ ಗಳ ಪೊಟೆನ್ಶಿಯಲ್ ಅಲ್ಲಿ ಬರಲಿದೆ ಆದ್ದರಿಂದ ಈಗ ನಾನು ಮೂರು ಕೊಡುಗೆಗಳನ್ನು ಸೇರಿಸುತ್ತೇನೆ ಆದ್ದರಿಂದ ಇದು 1 ಓವರ್ 4 ಪೈ ಎಪ್ಸಿಲಾನ್ 0 Q 1 Q 4 ಓವರ್ r 1 4 ಪ್ಲಸ್ 1 ಓವರ್ 4 ಪೈ ಎಪ್ಸಿಲಾನ್ 0 Q 2 Q 4 ಓವರ್ r 2 4 ಪ್ಲಸ್ 1 ಓವರ್ 4 ಪೈ ಎಪ್ಸಿಲಾನ್ 0 Q 3 Q 4 ಓವರ್ r 3 4 ಮತ್ತು ನಂತರ ನಾನು ಈ ನಿಯಮಗಳನ್ನು ಸೇರಿಸುತ್ತಲೇ ಇರುತ್ತೇನೆ ನೀವು ಮಾದರಿಯನ್ನು ಮತ್ತು ಇವೆಲ್ಲವನ್ನೂ ನೋಡಿದರೆ ನಾನು ಇದನ್ನು ಬರೆಯಬಹುದು ಎಂದು ನೀವು ಗಮನಿಸಬಹುದು ನಾನು ಮುಂದಿನ n ಮೈನಸ್ 1 ಚಾರ್ಜ್ ಗಳನ್ನು ತಂದರೆ ನಾನು ಚಾರ್ಜ್ Q 1 ಹೊಂದಿದ್ದರೆ ನನ್ನ ಬಳಿ Q j ಸಂಕಲನ j 2 ರಿಂದ N ಗೆ ಸಮನಾಗಿರುತ್ತದೆ ಸಹಜವಾಗಿ ಹೊರಗೆ 1 ಓವರ್ 4 ಪೈ ಎಪ್ಸಿಲಾನ್ 0 ಇದೆ ಆದ್ದರಿಂದ ಈ ಪದಗಳು ಅವುಗಳನ್ನು ಇಲ್ಲಿ ನಾನು ಗಮನಸೆಳೆಯಲು ಅವಕಾಶ ಮಾಡಿಕೊಡುತ್ತೇನೆ ಮತ್ತು ಈ ಪದವನ್ನು ನಾನು ಹೊಂದಿದ್ದೇನೆ ನನಗೆ ಈ ಪದವಿದೆ ಆದ್ದರಿಂದ Q 2 Q 3 Q 4 ಮತ್ತು ಹೀಗೆ ಮುಂದೆ ಈ ಚಾರ್ಜ್ ಗಳನ್ನು ತರುವಲ್ಲಿ ನಾನು Q 2 ರ ಕಾರಣದಿಂದಾಗಿ ಪೊಟೆನ್ಶಿಯಲ್ ನ ವಿರುದ್ಧವೂ ಕೆಲಸ ಮಾಡಿದ್ದೇನೆ ಆದ್ದರಿಂದ ಇದು Q 2 Q j ಆಗಿರುತ್ತದೆ ನಾನು ಈಗಾಗಲೇ 1 ಮತ್ತು 2 ರ ನಡುವಿನ ಪರಸ್ಪರ ಕ್ರಿಯೆಗೆ ಕಾರಣವಾಗಿದ್ದೇನೆ ಆದ್ದರಿಂದ j 3 ರಿಂದ N ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು r 1 j ಇದು ಮುಂದಿನ ಪದವನ್ನು r 2 j ನಿಂದ ಭಾಗಿಸಲಾಗಿದೆ ಮುಂದೆ ನಾನು ಈ ಎಲ್ಲಾ ಚಾರ್ಜ್ ಗಳನ್ನು ಚಾರ್ಜ್ 3 ರ ಉಪಸ್ಥಿತಿಯಲ್ಲಿ ತರುವುದರಿಂದ ಪೊಟೆನ್ಶಿಯಲ್ ಶಕ್ತಿಯನ್ನು ಎಣಿಸುತ್ತಿದ್ದೇನೆ ಆದ್ದರಿಂದ ನಾನು q 3 ಪಟ್ಟು q j ಅನ್ನು ಹೊಂದಿದ್ದೇನೆ ಆದಾಗ್ಯೂ ನಾನು ಈಗಾಗಲೇ ಈ ಪದದಲ್ಲಿ Q1 Q 3 ಮತ್ತು ಎರಡನೇ ಟರ್ಮ್ ನಲ್ಲಿ Q 2 Q 3 ಅನ್ನು ಲೆಕ್ಕ ಹಾಕಿದ್ದೇನೆ ಮತ್ತು ಆದ್ದರಿಂದ ನಾನು j ಅನ್ನು 4 ರಿಂದ N ಮೂಲಕ r 3 j ಮೇಲೆ ಸಮನಾಗಿರುತ್ತೇನೆ ಮತ್ತು ಹೀಗೆ ಕೆಂಪು ಪದವು ಈ ಪದಕ್ಕೆ ಕೊನೆಯ ಪದವಾಗಿದೆ ಈ ಪದವನ್ನು ಈಗಾಗಲೇ ಎರಡನೇ ಟರ್ಮ್ ಗೆ ಪರಿಗಣಿಸಲಾಗಿದೆ ಮತ್ತು ಹೀಗೆ ಆದ್ದರಿಂದ ಸಾಮಾನ್ಯವಾಗಿ ನಾನು ಚಾರ್ಜ್ ಗಳ ಜೋಡಣೆಯನ್ನು ಹೊಂದಿರುವಾಗ ನಾನು N ಚಾರ್ಜ್ ಗಳನ್ನು ಹೊಂದಿರುವಾಗ ಪೊಟೆನ್ಶಿಯಲ್ ಶಕ್ತಿಯು 1 ಓವರ್ ಗೆ 4 ಪೈ ಎಪ್ಸಿಲಾನ್ 0 ಸಂಕಲನವನ್ನು ನಾನು 1 ರಿಂದ N ಗೆ ಸಮನಾಗಿರುತ್ತದೆ ಮತ್ತು ಪರಸ್ಪರ ಚಾರ್ಜ್ ಇರುವಿಕೆಯನ್ನು ನಾನು ಕೆಲಸ ಮಾಡಲು ಮಾಡುತ್ತಿದ್ದೇನೆ j ನಿಂದ ಇದು i ಇಂದ N ಗಿಂತ ದೊಡ್ಡದಾಗಿದೆ Q i Q j ಅನ್ನು r i j ನಿಂದ ಭಾಗಿಸಲಾಗಿದೆ ನೀವು ಇದನ್ನು ವಿಸ್ತರಿಸಲು ನಾನು ಬಯಸುತ್ತೇನೆ ಮತ್ತು ಇದು ನೀವು ಮೊದಲೇ ಪಡೆದಿದ್ದನ್ನು ಚೆನ್ನಾಗಿ ಹೊಂದಿಸುತ್ತದೆ ಎಂದು ನೋಡಿ ನಾನು ಇದನ್ನು 1 ಓವರ್ 4 ಪೈ ಎಪ್ಸಿಲಾನ್ 0 ಎಂದು ಬರೆಯಬಹುದು ಅರ್ಧದಷ್ಟು ನಾನು 1 ರಿಂದ N j ಮೂಲಕ 1 ರಿಂದ N ಗೆ ಸಮನಾಗಿರುತ್ತದೆ ಇದರರ್ಥ ನಾನು ಈಗ j ಗೆ ಕೇವಲ I ನಿಂದ N ಗೆ ದೊಡ್ಡದಲ್ಲ ಆದರೆ ಎಲ್ಲಾ j ಗಳನ್ನೂ ಅನುಮತಿಸುತ್ತಿದ್ದೇನೆ ಆದ್ದರಿಂದ ನಾನು ಪ್ರತಿ Q i Q j ಅನ್ನು ಎರಡು ಬಾರಿ ಎಣಿಸುತ್ತಿದ್ದೇನೆ ಆದ್ದರಿಂದ ನಾನು ಇದನ್ನು ಇಲ್ಲಿ ಅರ್ಧದಷ್ಟು ಅಂಶದಿಂದ ಭಾಗಿಸುತ್ತೇನೆ ಆದ್ದರಿಂದ ನೀವು ನಾನು j Q i Q j ಗೆ r i j ಗೆ ಸಮನಾಗಿರುವುದಿಲ್ಲ ಆದ್ದರಿಂದ ಅದು ಸಮೀಕರಣಗಳ ಜೋಡಣೆಯ ಶಕ್ತಿಯ ಎಕ್ಸ್ಪ್ರೆಶನ್ ಆದ್ದರಿಂದ ಇದನ್ನು ಮತ್ತೊಮ್ಮೆ ಬರೆಯೋಣ ನಾನು ಜಾಗರೂಕರಾಗಿರಬೇಕು ಇದನ್ನು ಬರೆಯಬಾರದು V ಆದರೆ W ಎಂದು ಅದು ಕೆಲಸ ಮಾಡಲಾಗುತ್ತದೆ ಆದ್ದರಿಂದ ಈ ಚಾರ್ಜ್ ಗಳ ಜೋಡಣೆಯ ಶಕ್ತಿಯು ಈ ಎಲ್ಲಾ ಚಾರ್ಜ್ಗಳನ್ನು ಒಟ್ಟಿಗೆ ತರುವ ಕೆಲಸಕ್ಕೆ ಸಮನಾಗಿರುತ್ತದೆ ಅದು 1 ಓವರ್ 4 ಪೈ ಎಪ್ಸಿಲಾನ್ 0 ಅರ್ಧ ಸಂಕಲನ ನಾನು 1 ರಿಂದ N ಸಮೀಕರಣಕ್ಕೆ ಸಮನಾಗಿರುತ್ತದೆ j 1 ಗೆ ಸಮನಾಗಿರುತ್ತದೆ 1 ರಿಂದ N ಗೆ ಸಮನಾಗಿರುವುದಿಲ್ಲ Q i Q j ಓವರ್ r i j ಇದು ಎರಡು ಚಾರ್ಜ್ ಗಳ ಜೋಡಣೆಯಲ್ಲಿರುವ ಶಕ್ತಿ ನಾನು ಯಾವುದರಲ್ಲಿ ವಿತರಣೆಗೆ ಹೋದಾಗ ಏನಾಗುತ್ತದೆ ಎಂದು ಈಗ ನೋಡೋಣ ಅಂದರೆ ನಾನು ಚಾರ್ಜ್ ವಿತರಣೆಯನ್ನು ಹೊಂದಿದ್ದರೆ ಈ ಪರಿಮಾಣ ವಿತರಣೆಯಲ್ಲಿ ಎಲ್ಲೋ ಕೆಂಪು ಬಣ್ಣದಿಂದ ತೋರಿಸಲ್ಪಟ್ಟಂತೆ ಚಾರ್ಜ್ ವಿತರಣೆಯ ಬಗ್ಗೆ ನಾನು ಯೋಚಿಸಬಹುದು ಅಲ್ಲಿ ನೀಲಿ ಬಣ್ಣದಲ್ಲಿ ತೋರಿಸಿರುವ ಈ ಪರಿಮಾಣದಲ್ಲಿ ಎಲ್ಲೋ ಚಾರ್ಜ್ ಆಗುತ್ತದೆ ಮತ್ತು ನಡುವೆ ಚಾರ್ಜ್ ಮತ್ತು ಕೆಂಪು ಬಣ್ಣವನ್ನು ಬರೆಯಲು ಅವಕಾಶ ಮಾಡಿಕೊಡಿ ಇದನ್ನು ಕೆಂಪು r ಮತ್ತು ಒಂದು ನೀಲಿ ಬಣ್ಣದಿಂದ r ಪ್ರೈಮ್ ಮೂಲಕ ತೋರಿಸಿ ನಂತರ ಅವುಗಳ ನಡುವಿನ ಅಂತರವು r ಮೈನಸ್ r ಪ್ರೈಮ್ನ ಮಾಡ್ಯುಲಸ್ ಆಗಿರುತ್ತದೆ ನಂತರ ಈ ಎರಡರ ನಡುವಿನ ಪರಸ್ಪರ ಶಕ್ತಿಯು r ಬಾರಿ ಪರಿಮಾಣದಲ್ಲಿ ಸಣ್ಣ ಪರಿಮಾಣ d v ಆಗಿರುತ್ತದೆ ಅದು ಅಲ್ಲಿನ ಚಾರ್ಜ್ ಆಗಿರುತ್ತದೆ ನಂತರ r ಪ್ರೈಮ್ ದಲ್ಲಿ r ಪ್ರೈಮ್ ಅಷ್ಟು ಸಾಂದ್ರತೆಯು ಅವುಗಳ ನಡುವಿನ ಅಂತರದಿಂದ ಭಾಗಿಸಲ್ಪಡುತ್ತದೆ ನಾವು ಈ ಏಕೀಕರಣವನ್ನು ಮಾಡುವಾಗ ನಾನು v ಮತ್ತು v ಪ್ರೈಮ್ ಮತ್ತು 1 ಓವರ್ 4 ಪೈ ಎಪ್ಸಿಲಾನ್ 0 ಗೆ ಸಂಯೋಜಿಸುತ್ತೇನೆ ಇದರರ್ಥ ನಾನು ಈ ಚಾರ್ಜ್ ಅನ್ನು ಗುಣಿಸುತ್ತಿದ್ದೇನೆ ಮತ್ತು ಈ ಎಲ್ಲಾ ಚಾರ್ಜ್ ಗಳನ್ನು ಸೇರಿಸುತ್ತಿದ್ದೇನೆ ಮತ್ತು ಆದ್ದರಿಂದ ನಾನು Q i ಮತ್ತು Q j ಚಾರ್ಜ್ ಗಳನ್ನು ಎಣಿಸುವಲ್ಲಿ ಮಾಡಿದಂತೆಯೇ ನಾನು ಇಲ್ಲಿ ಎರಡು ಅಂಶಗಳಿಂದ ಭಾಗಿಸಲ್ಪಡಬೇಕು ಆದ್ದರಿಂದ ಶಕ್ತಿಯ ಅಂತಿಮ ಎಕ್ಸ್ಪ್ರೆಶನ್ ನಂತರ 1 ಓವರ್ 4 ಪೈ ಎಪ್ಸಿಲಾನ್ 0 ಅರ್ಧ ಇಂತೆಗ್ರೇಶನ್ ಸಾಲು ಅಥವಾ ಸಾಲು r ಪ್ರೈಮ್ ಓವರ್ r ಮೈನಸ್ r ಪ್ರೈಮ್ d r d ಪ್ರೈಮ್ ಆಗಿರುತ್ತದೆ i ಸಮಾನ ಪದ j ಅಲ್ಲ ಎಂದು ನೀವು ಕೇಳಬಹುದು ನಾವು ಈ ವಾಲ್ಯೂಮ್ ಗಳನ್ನು ಈ ಕೆಂಪು ವಾಲ್ಯೂಮ್ ಅನ್ನು ಇಲ್ಲಿ ತೆಗೆದುಕೊಳ್ಳುತ್ತಿದ್ದೇವೆ ಅಥವಾ ನೀಲಿ ವಾಲ್ಯೂಮ್ ಇಲ್ಲಿ ಸಣ್ಣದಾಗಿದೆ ಆದ್ದರಿಂದ ನಾನು ಸಾಲು r d v ಮತ್ತು ಸಾಲು r ಪ್ರೈಮ್ d v ಪ್ರೈಮ್ ಅನ್ನು r ಪ್ರೈಮ್ ಗೆ ಸಮನಾಗಿ ಗುಣಿಸಿದಾಗ ಇದು ಬಹಳ ಬಹಳ ಬಹಳ ಚಿಕ್ಕದಾಗುತ್ತದೆ ಇದನ್ನು r ಮೈನಸ್ r ಪ್ರೈಮ್ ದಿಂದ 0 ಕ್ಕೆ ಹತ್ತಿರದಲ್ಲಿ ವಿಂಗಡಿಸಲಾಗಿದೆ ಮತ್ತು ಆದ್ದರಿಂದ Q i ನಂತಹ ಸ್ವಯಂ ಶಕ್ತಿಯ ಯಾವುದೇ ಸಮಸ್ಯೆ ಇಲ್ಲ ಹಿಂದಿನ ಎಕ್ಸ್ಪ್ರೆಶನ್ ನಲ್ಲಿ ನಾನು j ಪದಕ್ಕೆ ಸಮನಾಗಿರುತ್ತೇನೆ ನಾವು ಇಲ್ಲಿ ಮೊದಲು ಪಡೆದುಕೊಂಡಿದ್ದೇವೆ ಅಲ್ಲಿ ನಾನು j ಗೆ ಸಮನಾಗಿಲ್ಲ ಆದ್ದರಿಂದ ನೀವು ನಿರಂತರ ವಿತರಣೆಯನ್ನು ಹೊಂದಿರುವಾಗ ಈ ಪರಿಮಾಣದ ಸೂಕ್ಷ್ಮದರ್ಶಕ ಅಥವಾ ಸ್ಥೂಲದರ್ಶಕವು ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ಉತ್ಪನ್ನವು 0 ಕ್ಕೆ ಹೋಗುತ್ತದೆ ನಂತರ ಇದು 0 ಆಗಿ ಉಳಿಯುವ ಯಾವುದೇ ಸಮಸ್ಯೆಗಳಿಲ್ಲ ಮತ್ತು ಸ್ವಯಂ ಸಂವಹನದ ಯಾವುದೇ ಸಮಸ್ಯೆ ಇಲ್ಲ ಆದ್ದರಿಂದ ಅಂತಿಮವಾಗಿ ನಾವು ಚಾರ್ಜ್ ವಿತರಣೆಯ E ಅನ್ನು ಬರೆಯುತ್ತೇವೆ ಅದು 1 ಓವರ್ 4 ಪೈ ಎಪ್ಸಿಲಾನ್ 0 ಅರ್ಧ ಡಬಲ್ ಇಂಟಿಗ್ರೇಷನ್ d v d v ಪ್ರೈಮ್ ಸಾಲು r ಸಾಲು r ಪ್ರೈಮ್ ಸಾಲು r ಮೈನಸ್ r ಪ್ರೈಮ್ ಮುಂದಿನ ಉಪನ್ಯಾಸದಲ್ಲಿ ಚಾರ್ಜ್ ನ ಕೆಲವು ವಿತರಣೆಯ ಶಕ್ತಿಯ ಕೆಲವು ಉದಾಹರಣೆಗಳನ್ನು ನಾವು ಪರಿಹರಿಸಲಿದ್ದೇವೆ